ನಾರ್ಟನ್ ಪ್ರಮೇಯ ನಮಸ್ಕಾರ ಕಳೆದ ವಾರದಲ್ಲಿ ನಾವು ಎರಡು ಪ್ರಮುಖ ಪ್ರಮೇಯಗಳ ಬಗ್ಗೆ ಚರ್ಚಿಸಿದ್ದೇವೆ ಅವುಗಳು ಸೂಪರ್ ಪೊಸಿಷನ್ ಪ್ರಮೇಯ ಮತ್ತು ಥೆವೆನಿನ್ ಪ್ರಮೇಯ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆ ಉದ್ದೇಶಕ್ಕಾಗಿ ಬಹಳ ಮುಖ್ಯವಾದ ಕೆಲವು ಇತರ ಪ್ರಮೇಯಗಳೊಂದಿಗೆ ನಾವು ಈ ವಾರದಲ್ಲಿ ಮುಂದುವರಿಯುತ್ತೇವೆ ಮತ್ತು ನಾವು ಇಂದು ನಾರ್ಟನ್ನ ಪ್ರಮೇಯದೊಂದಿಗೆ ಪ್ರಾರಂಭಿಸುತ್ತೇವೆ ಇದರ ಅರ್ಥವೇನೆಂದು ನೋಡೋಣ ಥೆವೆನಿನ್ ಪ್ರಮೇಯವನ್ನು ಫ್ರೆಂಚ್ ಟೆಲಿಗ್ರಾಫ್ ಇಂಜಿನಿಯರ್ 1883 ರಲ್ಲಿ ನೀಡಿದ್ದ ಥೆವೆನಿನ್ ಪ್ರಮೇಯದ ಬಗ್ಗೆ ನಾವು ಕಳೆದ ವಾರ ಚರ್ಚಿಸಿದ್ದನ್ನು ನೀವು ನೆನಪಿಸಿಕೊಂಡರೆ ನಂತರ ಸುಮಾರು 43 ವರ್ಷಗಳ ನಂತರ 1926 ರಲ್ಲಿ ಇಎಲ್E L ನಾರ್ಟನ್ ಎಂಬ ಇನ್ನೊಬ್ಬ ಅಮೇರಿಕನ್ ಇಂಜಿನಿಯರ್ ನಾರ್ಟನ್ ಪ್ರಮೇಯ ಎಂಬ ಪ್ರಮೇಯವನ್ನು ನೀಡಿದರು ಆದ್ದರಿಂದ ನಾರ್ಟನ್ ಯುಎಸ್ಎ ದ ಟೆಲಿಫೋನ್ ಲ್ಯಾಬ್ನಲ್ಲಿ ಬೆಲ್ ಟೆಕ್ನಿಕಲ್ನಲ್ಲಿ ಇಂಜಿನಿಯರ್ ಆಗಿದ್ದರು ಹಾಗಾದರೆ ನಾರ್ಟನ್ನ ಪ್ರಮೇಯದ ಅರ್ಥವೇನು ಆದ್ದರಿಂದ ನಾರ್ಟನ್ ಪ್ರಮೇಯವನ್ನು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಕರೆಂಟ್ ಮೂಲ ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ಬದಲಾಯಿಸಬಹುದು ಎಂದು ಹೇಳುತ್ತಾರೆ IN ಪ್ರತಿರೋಧಕ ಸಮಾನಾಂತರವಾಗಿಡುವುದರೊಂದಿಗೆ RN ಅಲ್ಲಿ IN ಟರ್ಮಿನಲ್ ಮೂಲಕ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಪರಿಗಣಿಸಲಾಗಿದೆ ಮತ್ತು RN ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ ಟರ್ಮಿನಲ್ಗಳಲ್ಲಿನ ಇನ್ಪುಟ್ ಅಥವಾ ಸಮಾನ ಪ್ರತಿರೋಧ ಆದ್ದರಿಂದ ಮತ್ತೆ ಆಫ್ ಮಾಡಲ್ಪಟ್ಟಿದೆ ಎಂದರೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಈಗ ನೀವು ಥೆವೆನಿನ್ ಪ್ರಮೇಯದೊಂದಿಗೆ ಪರಸ್ಪರ ಸಂಬಂಧ ಹೊಂದಿದ್ದರೆ ಥೆವೆನಿನ್ ಪ್ರಮೇಯದಲ್ಲಿ ನಾವು ನೋಡಿದಂತೆ ನೀವು ಮತ್ತೆ ನೋಡುತ್ತೀರಿ ನಮ್ಮ ಮುಖ್ಯ ಕಾಳಜಿ VTh ಮತ್ತು RTh ಮೌಲ್ಯವನ್ನು ಕಂಡುಹಿಡಿಯುವುದು ಅಂತೆಯೇ ನಾರ್ಟನ್ ಪ್ರಮೇಯ IN ಮತ್ತು RNಅನ್ನು ಸಹ ನಾವು ಕಂಡು ಹಿಡಿಯಬೇಕು ಆದ್ದರಿಂದ ಈಗ ನಾವು ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ನಿಂದ ನಾರ್ಟನ್ನ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳೋಣ ಇದು ಅಜ್ಞಾತ ಸರ್ಕ್ಯೂಟ್ ಇದು ರೇಖೀಯ ಎರಡು ಟರ್ಮಿನಲ್ ಮತ್ತು ನಾವು ಟರ್ಮಿನಲ್ ab ನಲ್ಲಿ ನಾರ್ಟನ್ನ ಸರ್ಕ್ಯೂಟ್ಗೆ ಸಮನಾಗಿರಬೇಕು ಆದ್ದರಿಂದ ರೇಖೀಯ ಎರಡು ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಅದರ ಸಮಾನ ಅಥವಾ ಥೆವೆನಿನ್ ಸಮಾನ ಸರ್ಕ್ಯೂಟ್ನೊಂದಿಗೆ ಬದಲಾಯಿಸಬಹುದು ಎಂದು ಥೆವೆನಿನ್ ಪ್ರಮೇಯದ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದನ್ನು ನೀವು ನೆನಪಿಸಿಕೊಂಡರೆ ಹಾಗಾದರೆ ಆ ಥೆವೆನಿನ್ ಸಮಾನ ಯಾವುದು ಥೆವೆನಿನ್ ಸಮಾನವು RTh ಎಂಬ ಮತ್ತೊಂದು ಪ್ರತಿರೋಧದೊಂದಿಗೆ ಸರಣಿಯಲ್ಲಿ VTh ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ನೋಡಿದ್ದೀರಿ ಮತ್ತು ಇದನ್ನು ಎರಡು ನೋಡ್ಗಳ ನಡುವೆ ಪರಿಗಣಿಸಲಾಗಿದೆ ಈಗ ನಾರ್ಟನ್ ಪ್ರಮೇಯದ ಸಂದರ್ಭದಲ್ಲಿ ನೀವು ಮತ್ತೆ ನೋಡಿದರೆ ಏನಾಗುತ್ತದೆ ನೀವು ಸರ್ಕ್ಯೂಟ್ ಅನ್ನು ನಾರ್ಟನ್ಗೆ ಸಮನಾಗಿ ಬದಲಾಯಿಸುವಿರಿ ಅಲ್ಲಿ ನಾರ್ಟನ್ನ ಸಮಾನವು ಕರೆಂಟ್ ಮೂಲ IN ಅನ್ನು ಒಂದು ಪ್ರತಿರೋಧ RNಗೆ ಸಮಾನಾಂತರವಾಗಿ ಹೊಂದಿರುತ್ತದೆ ಆದ್ದರಿಂದ ಇದು ನಿಮ್ಮ ನಾರ್ಟನ್ನ ಸರ್ಕ್ಯೂಟ್ಗೆ ಸಮನಾಗಿರುತ್ತದೆ ಇದು ರೇಖೀಯ ಎರಡು ಟರ್ಮಿನಲ್ಆಗಿದೆ ಈಗ ಥೆವೆನಿನ್ ಮತ್ತು ನಾರ್ಟನ್ಗೆ ಸಮನಾಗಿರುವ ಈ ಎರಡು ಸರ್ಕ್ಯೂಟ್ಗಳನ್ನು ನೀವು ನೋಡಿದರೆ ಅವುಗಳು ಹಿಂದಿನ ವಾರದಲ್ಲಿ ನಾವು ಚರ್ಚಿಸಿದ್ದ ಮೂಲ ರೂಪಾಂತರವನ್ನು ನೆನಪಿಸಿಕೊಂಡರೆ ನೀವು ವೋಲ್ಟೇಜ್ ನಿಂದ ಮೂಲ ರೂಪಾಂತರವನ್ನು ನಿರ್ವಹಿಸಿದರೆ ಅದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಕರೆಂಟ್ ಮೂಲಕ್ಕೆ ಏನಾಗುತ್ತದೆ ಭಾಗಿಸಲ್ಪಟ್ಟ ವೋಲ್ಟೇಜ್ ಮೂಲವು RTh ನಿಂದ ಇಲ್ಲಿ ಸರಣಿಯಲ್ಲಿನ ಪ್ರತಿರೋಧವಾದ ಕರೆಂಟ್ ಮೂಲದ ಮೌಲ್ಯವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನೀವು ಏನು ಹೇಳಬಹುದು RThRN ಮತ್ತು INVThRTh ಆದ್ದರಿಂದ ನೀವು ಮೂಲ ರೂಪಾಂತರವನ್ನು ನಿರ್ವಹಿಸಿದರೆ ಥೆವೆನಿನ್ ಸಮಾನವನ್ನು ನಾರ್ಟನ್ನ ಸಮಾನವಾಗಿ ಪರಿವರ್ತಿಸಬಹುದು ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಈ ಮೂಲ ರೂಪಾಂತರ ತಂತ್ರವನ್ನು ಬಳಸಿಕೊಂಡು ಥೆವೆನಿನ್ ಪ್ರತಿರೋಧವು ನಾರ್ಟನ್ನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಹೇಳಬಹುದು ಆದ್ದರಿಂದ ಈಗ ನಾರ್ಟನ್ನ ಸಮಾನ ಕರೆಂಟ್ ಅನ್ನು ನಾವು ಹೇಗೆ ಕಂಡುಕೊಳ್ಳುತ್ತೇವೆ ನಮಗೆ ನೀಡಲಾಗಿರುವ ನೆಟ್ವರ್ಕ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸುವಾಗ ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಈಗ ನೀವು ಈ ಸಂದರ್ಭದಲ್ಲಿ ನೋಡಿದರೆ ಇದು ಎರಡು ಟರ್ಮಿನಲ್ ರೇಖೀಯ ಸರ್ಕ್ಯೂಟ್ ಆಗಿದ್ದರೆ ನಾವು ಈ ಎರಡು ಟರ್ಮಿನಲ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ನಾವು ಅಳೆಯಬೇಕು ಈಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ನಾವು ಕಂಡುಕೊಂಡಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನಾರ್ಟನ್ನ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಮಗೆ ತಿಳಿಯುತ್ತದೆ ಈಗ ನೀವು ಈಗ ನಾರ್ಟನ್ನ ಸಮಾನ ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ಶಾರ್ಟ್ ಸರ್ಕ್ಯೂಟ್ a ಮತ್ತು b ಶಾರ್ಟ್ ಸರ್ಕ್ಯೂಟ್ ಟರ್ಮಿನಲ್ ಮೂಲಕ ಹರಿಯುವ ಕರೆಂಟ್ ಅನ್ನು a b ನಡುವೆ ಇದ್ದರೆ ಏನೂ ಅಲ್ಲ ಆದರೆ IN ಏಕೆ ಶಾರ್ಟ್ ಸರ್ಕ್ಯೂಟ್ನ ಕಾರಣದಿಂದಾಗಿ RN ಮಹತ್ವದ ಅಂಶವಾಗುವುದಿಲ್ಲ ಏಕೆಂದರೆ ಅದು ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಕರೆಂಟ್ IN ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಟರ್ಮಿನಲ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುವಾಗ ನಾರ್ಟನ್ನ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಆ ರೀತಿಯಲ್ಲಿ ನಾವು ಏನು ಹೇಳಬಹುದು ನೀವು ನಾರ್ಟನ್ನ ಸಮಾನ ಸರ್ಕ್ಯೂಟ್ ಅನ್ನು ಇಲ್ಲಿ ಸೆಳೆಯುತ್ತಿದ್ದರೆ ನಾರ್ಟನ್ನ ಸಮಾನ ಸರ್ಕ್ಯೂಟ್ ಎಂದು ನಾವು ಹೇಳಬಹುದು ಪ್ರತಿರೋಧ RN ಕರೆಂಟ್ IN a b ನಡುವೆ ಇರುತ್ತದೆ ಆದ್ದರಿಂದ ನೀವು ಈ ಎರಡನ್ನು ಹೋಲಿಸಿದರೆ ನಾವು ಈ ಎರಡು ಸರ್ಕ್ಯೂಟ್ಗಳು ಸಮಾನವೆಂದು ಹೇಳಬಹುದು ಏಕೆಂದರೆ ಟರ್ಮಿನಲ್ a ಮತ್ತು b ನಲ್ಲಿನ VI ಗುಣಲಕ್ಷಣಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಆ ರೀತಿಯಲ್ಲಿ ನಾವು ಏನು ಹೇಳಬಹುದು ನಾರ್ಟನ್ನ ಕರೆಂಟ್ನ ಮೌಲ್ಯ ಎಂದು ನಾವು ಹೇಳಬಹುದು ಅದು IN ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಹೊರತುಪಡಿಸಿ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ a ಮತ್ತು b ನಡುವೆ ಹರಿಯುತ್ತದೆ ಆದ್ದರಿಂದ ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ಅಥವಾ ಕಿರ್ಚಾಫ್ ಕರೆಂಟ್ ಲಾ ಮತ್ತು ಚರ್ಚಿಸಿದಂತಹ ವಿವಿಧ ಸರ್ಕ್ಯೂಟ್ ತಂತ್ರಗಳ ಸಹಾಯದಿಂದ ಇದನ್ನು ನೀವು ಲೆಕ್ಕ ಹಾಕಬಹುದು RTh ಅದು ಥೆವೆನಿನ್ ಪ್ರತಿರೋಧವಾಗಿದೆ ಇದು ನಾರ್ಟನ್ನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಅಲ್ಲ ನಾವು ಬಳಸುವಾಗ ನಾವು ಬಳಸುವ ತಂತ್ರವನ್ನು ಸಹ ನಾವು ಬಳಸಿಕೊಳ್ಳಬಹುದು ನಾರ್ಟನ್ನ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ಥೆವೆನ್ಮ್ ಪ್ರಮೇಯವನ್ನು ಚರ್ಚಿಸುತ್ತಿದ್ದರು ಈಗ ಈ ಸಂದರ್ಭದಲ್ಲಿ ಥೆವೆನಿನ್ ಪ್ರಮೇಯದ ಸಂದರ್ಭದಲ್ಲಿ ನಾವು ಚರ್ಚಿಸಿದಂತೆ ನಿಮಗೆ ಎರಡು ಆಯ್ಕೆಗಳಿವೆ ಆದರೆ ನಾರ್ಟನ್ನ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಎರಡು ಪ್ರಕರಣಗಳನ್ನು ಹೇಳುತ್ತೇವೆ ಮೊದಲ ಪ್ರಕರಣವೆಂದರೆ ನೀವು ಯಾವುದೇ ಅವಲಂಬಿತ ಮೂಲವನ್ನು ಹೊಂದಿರದ ನೆಟ್ವರ್ಕ್ ಅನ್ನು ಹೊಂದಿರುವಾಗ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಾವು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಈಗ RNನ ಮೌಲ್ಯ ಏನು RN a ಮತ್ತು b ಟರ್ಮಿನಲ್ಗಳ ನಡುವೆ ನೋಡುವ ನೆಟ್ವರ್ಕ್ನ ಇನ್ಪುಟ್ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನಾವು ಹಿಂದಿನ ಚಿತ್ರದಲ್ಲಿ ನೋಡಿದ್ದೇವೆ ಆದ್ದರಿಂದ ನೀವು ab ಕಡೆಯಿಂದ ನೋಡಿದರೆ ಇನ್ಪುಟ್ ಪ್ರತಿರೋಧವು ನಾರ್ಟನ್ನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ನೀವು RNಅನ್ನು ಟರ್ಮಿನಲ್ a ಮತ್ತು b ನಡುವೆ ಇರುವ ಇನ್ಪುಟ್ ಪ್ರತಿರೋಧವಾಗಿ ಪಡೆಯುತ್ತೀರಿ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಹೊಂದಿರುವಾಗ ಎರಡನೆಯ ಪ್ರಕರಣ ಆದ್ದರಿಂದ ನಾವು ಏನು ಮಾಡಬೇಕು ಅವಲಂಬಿತ ಮೂಲಗಳನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುವಾಗ ನಾವು ನೆಟ್ವರ್ಕ್ಗೆ ಸಂಪರ್ಕ ಹೊಂದಿದ ಸ್ವತಂತ್ರ ಮೂಲಗಳನ್ನು ಮಾತ್ರ ಆಫ್ ಮಾಡಬಹುದು ಈಗ ಈ ಪ್ರಮೇಯದಲ್ಲಿ ನಾವು ಥೆವೆನಿನ್ ಪ್ರಮೇಯದೊಂದಿಗೆ ನೋಡಿದಂತೆ ಅವಲಂಬಿತ ಮೂಲಗಳನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳನ್ನು ಸರ್ಕ್ಯೂಟ್ ಅಸ್ಥಿರಗಳಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ನಾವು IN ನಾರ್ಟನ್ನ ಕರೆಂಟ್ ಮತ್ತು ನಾರ್ಟನ್ನ ಪ್ರತಿರೋಧವಾದ RN ನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಅವಲಂಬಿತ ಮೂಲಗಳನ್ನು ನೆಟ್ವರ್ಕ್ನಲ್ಲಿ ಇಡುತ್ತೇವೆ ಮತ್ತು ಸರ್ಕ್ಯೂಟ್ಗಳನ್ನು ಪರಿಹರಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಥೆವೆನಿನ್ ಪ್ರಮೇಯದ ಸಂದರ್ಭದಲ್ಲಿ ನಾವು ಮಾಡಿದಂತೆ ನಾವು ಮತ್ತೆ ಮಾಡಬೇಕಾಗಿದೆ ನಾವು a b ಯ ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ v0 ಅನ್ನು ಅನ್ವಯಿಸುವುದಿಲ್ಲ ಮತ್ತು ಕರೆಂಟ್ i0 ಅನ್ನು ನಿರ್ಧರಿಸುತ್ತೇವೆ ಮತ್ತು ಈ ಮೌಲ್ಯಗಳನ್ನು ಬಳಸಿಕೊಂಡು ನಾವು RNಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅದು ಏನೂ ಅಲ್ಲ ಆದರೆ RThಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾರ್ಟನ್ನ ಪ್ರತಿರೋಧ ಮತ್ತು ಥೆವೆನಿನ್ ಪ್ರತಿರೋಧ ಒಂದೇ ಆಗಿರುತ್ತದೆ ಈಗ ಥೆವೆನಿನ್ ಸರ್ಕ್ಯೂಟ್ ಮತ್ತು ನಾರ್ಟನ್ ಸರ್ಕ್ಯೂಟ್ ನಡುವಿನ ನಿಕಟ ಸಂಬಂಧವನ್ನು ಅರ್ಥಮಾಡಿಕೊಳ್ಳೋಣ ಥೆವೆನಿನ್ ಪ್ರತಿರೋಧವಾದ RTh ನಾರ್ಟನ್ನ ಪ್ರತಿರೋಧಕ್ಕೆ ಸಮಾನವಾಗಿದೆ ಎಂದು ನಾವು ಇದೀಗ ಸ್ಥಾಪಿಸಿದ್ದೇವೆ ಮತ್ತು ಮೂಲ ರೂಪಾಂತರದ ಸಂದರ್ಭದಲ್ಲಿ ನಾವು ಚರ್ಚಿಸಿದಂತೆ ನಾವು ಇಲ್ಲಿ ಚರ್ಚಿಸಿದ್ದೇವೆ ನಾವು ಮೂಲ ರೂಪಾಂತರವನ್ನು ನಿರ್ವಹಿಸುವಾಗ ನಾರ್ಟನ್ನ ಕರೆಂಟ್ VThRTh ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಸ್ಥಾಪಿಸಿದ್ದೇವೆ ಆದ್ದರಿಂದ ಥೆವೆನಿನ್ ಮತ್ತು ನಾರ್ಟನ್ ಪ್ರಮೇಯವು ಮೂಲ ರೂಪಾಂತರದ ಸಹಾಯದಿಂದ ಹೇಗಾದರೂ ಪರಸ್ಪರ ಸಂಬಂಧಿಸಿದೆ ಎಂದು ನಾವು ಹೇಳಬಹುದು ಆದ್ದರಿಂದ RTh ಎಂಬುದು RNಗೆ ಸಮನಾಗಿರುತ್ತದೆ ಮತ್ತು IN ಅಂದರೆ ನಾರ್ಟನ್ನ ಕರೆಂಟ್ VThRThಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮೂಲ ರೂಪಾಂತರವಲ್ಲದೆ ಮತ್ತೇನಲ್ಲ ಎಂದು ನೀವು ಸರಳವಾಗಿ ಹೇಳಬಹುದು ಅದಕ್ಕಾಗಿಯೇ ಮೂಲ ರೂಪಾಂತರವನ್ನು ಥೆವೆನಿನ್ ನಾರ್ಟನ್ ರೂಪಾಂತರ ಎಂದು ಕರೆಯಲಾಗುತ್ತದೆ ಈಗ ಮೇಲಿನ ಸಂಬಂಧದ ಪ್ರಕಾರ VTh IN ಮತ್ತು RTh ಸಂಬಂಧಿಸಿದೆ ಎಂದು ನಾವು ನೋಡಬಹುದು ಆದ್ದರಿಂದ ಥೆವೆನಿನ್ ಅಥವಾ ನಾರ್ಟನ್ನ ಸಮಾನ ಸರ್ಕ್ಯೂಟ್ ಅನ್ನು ನಿರ್ಧರಿಸಲು ನಾವು ಅವುಗಳನ್ನು ಸರ್ಕ್ಯೂಟ್ ಅನಾಲಿಸಿಸ್ ತಂತ್ರದ ಸಹಾಯದಿಂದ ಮಾತ್ರ ಕಂಡುಹಿಡಿಯಬೇಕು ಅದು ಮೆಶ್ ವಿಶ್ಲೇಷಣೆ ಅಥವಾ ನೋಡಲ್ ಅನಾಲಿಸಿಸ್ ಆಗಿರಬಹುದು ಆದ್ದರಿಂದ ನಾವು VTh IN ಮತ್ತು RTh ಅಜ್ಞಾತ ಅಸ್ಥಿರಗಳನ್ನು ಹೊಂದಿದ್ದೇವೆ ಅದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ a b ಟರ್ಮಿನಲ್ನಾದ್ಯಂತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ನಾವು ಕಂಡುಕೊಳ್ಳುತ್ತೇವೆ ಏಕೆಂದರೆ ಥೆವೆನಿನ್ ವೋಲ್ಟೇಜ್ ಥೆವೆನಿನ್ ಸಂದರ್ಭದಲ್ಲಿ ನಾವು ಕಂಡುಹಿಡಿಯಬೇಕಾದದ್ದು ಏನು ಟರ್ಮಿನಲ್ ab ಅಡ್ಡಲಾಗಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿರುವ ವೋಲ್ಟೇಜ್ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ ಮತ್ತು ಟರ್ಮಿನಲ್ ab ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇದು ನಾರ್ಟನ್ನ ಸಮಾನ ಮತ್ತು ನಂತರ ಇನ್ಪುಟ್ ಪ್ರತಿರೋಧವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುವಾಗ ಅಗತ್ಯವಾಗಿರುತ್ತದೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ ಟರ್ಮಿನಲ್ a ಮತ್ತು b ಮೂಲಕ ನೋಡಲಾಗುತ್ತದೆ ಆದ್ದರಿಂದ ಇವುಗಳು RThಗೆ ಸಮನಾಗಿರುತ್ತದೆ ಆದರೆ ಅದು RNಗೆ ಸಮನಾಗಿರುತ್ತದೆ ಎಂದು ನೀವು ಹೇಳಬಹುದು ಏಕೆಂದರೆ RTh ಮತ್ತು RN ಮೂಲಭೂತವಾಗಿ ಒಂದೇ ಆಗಿರುತ್ತದೆ ಆದ್ದರಿಂದ ನಾವು ಏನು ಮಾಡಬಹುದು ಇವು VThIN ಮತ್ತು RTh ನಂತಹ ಮೂರು ಅಪರಿಚಿತ ಪ್ರಮಾಣಗಳಾಗಿವೆ ಆದ್ದರಿಂದ ಅವುಗಳಲ್ಲಿ ಎರಡನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ ಮತ್ತು ನಂತರ ಮೂರನೆಯದನ್ನು ಕಂಡುಹಿಡಿಯಲು ನಾವು ಓಮ್ಸ್ ಕಾನೂನನ್ನು ಬಳಸುತ್ತೇವೆ ಆದ್ದರಿಂದ ನಾವು ಏನು ಪಡೆಯುತ್ತೇವೆ ನಾವು VTh ಅನ್ನು ಪಡೆಯುತ್ತೇವೆ VTh ab ಟರ್ಮಿನಲ್ನಾದ್ಯಂತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಹೊರತುಪಡಿಸಿ ಏನೂ ಅಲ್ಲ ನಾರ್ಟನ್ನ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ a ಮತ್ತು b ನಡುವೆ ಹರಿಯುತ್ತದೆ ಮತ್ತು ಎರಡೂ ಶಾರ್ಟ್ ಸರ್ಕ್ಯೂಟ್ ಆಗಿರುವಾಗ ಮತ್ತು ನಂತರ RTh ಥೆವೆನಿನ್ ಪ್ರತಿರೋಧವು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ನಿಂದ ಭಾಗಿಸಲ್ಪಟ್ಟಿದೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮತ್ತು ಇದು ನಾರ್ಟನ್ನ ಪ್ರತಿರೋಧಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಟರ್ಮಿನಲ್ a b ನಲ್ಲಿ ನಾವು ನಡೆಸುವ ಓಪನ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯು ಕನಿಷ್ಟ ಒಂದು ಸ್ವತಂತ್ರ ಮೂಲವನ್ನು ಹೊಂದಿರುವ ಸರ್ಕ್ಯೂಟ್ನ ಯಾವುದೇ ಥೆವೆನಿನ್ ಅಥವಾ ನಾರ್ಟನ್ ಸಮಾನವನ್ನು ನಿರ್ಧರಿಸಲು ಸಾಕಾಗುತ್ತದೆ ಎಂದು ಈಗ ನೀವು ಸಾರಾಂಶದಲ್ಲಿ ಹೇಳಬಹುದು ಆದ್ದರಿಂದ ಇದು ಅಗತ್ಯವಾಗಿರುತ್ತದೆ ಏಕೆಂದರೆ ನಾವು ಥೆವೆನಿನ್ ಪ್ರಮೇಯವನ್ನು ಚರ್ಚಿಸಿದಾಗ ಮತ್ತು ಅವಲಂಬಿತ ಮೂಲಗಳನ್ನು ಚರ್ಚಿಸಿದಾಗ ನಾವು ಸ್ವತಂತ್ರ ಮೂಲವನ್ನು ಹೊಂದಿಲ್ಲದಿದ್ದರೆ VThನ ಮೌಲ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ನಾವು ಸ್ಥಿರಗೊಳಿಸಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಅವಲಂಬಿತ ಮೂಲವನ್ನು ಹೊಂದಿಲ್ಲದಿದ್ದರೆ ಸರ್ಕ್ಯೂಟ್ನಲ್ಲಿ ನೀವು ಯಾವುದೇ ಸ್ವತಂತ್ರ ಮೂಲವನ್ನು ಹೊಂದಿಲ್ಲ ನೀವು INಕರೆಂಟ್ನ ಮೌಲ್ಯವನ್ನು ಸ್ಥಿರಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಥೆವೆನಿನ್ ಮತ್ತು ನಾರ್ಟನ್ನ ಸಮಾನ ಮೌಲ್ಯವನ್ನು ನಿರ್ಧರಿಸಲು ನಿಮಗೆ ಸಹಾಯ ಮಾಡುವ ಕನಿಷ್ಠ ಒಂದು ಸ್ವತಂತ್ರ ಮೂಲ ಇರಬೇಕು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ಈಗ ಒಂದು ಉದಾಹರಣೆಯ ಸಹಾಯದಿಂದ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ಚಿತ್ರದಲ್ಲಿ ನೀಡಲಾದ ಸರ್ಕ್ಯೂಟ್ ನಾವು ನಾರ್ಟನ್ನ ಸರ್ಕ್ಯೂಟ್ಗೆ ಸಮನಾಗಿರಬೇಕು ಈಗ ಥೆವೆನಿನ್ ಸಮಾನ ಸರ್ಕ್ಯೂಟ್ನ ಮೌಲ್ಯವನ್ನು ನಾವು ಕಂಡುಕೊಂಡಂತೆಯೇ ನಾರ್ಟನ್ ಪ್ರತಿರೋಧದ ಮೌಲ್ಯವನ್ನು ಸಹ ನಾವು ಕಂಡುಹಿಡಿಯಬಹುದು ಅಂದರೆ ನಾವು ಏನು ಮಾಡಬೇಕು ನಾವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಕರೆಂಟ್ ಮೂಲವನ್ನು ಓಪನ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ನವೀಕರಿಸಿದ ಸರ್ಕ್ಯೂಟ್ ಯಾವುದು ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಮತ್ತು ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುವ ಚಿತ್ರದಲ್ಲಿ ತೋರಿಸಿರುವಂತೆ ನವೀಕರಿಸಿದ ಸರ್ಕ್ಯೂಟ್ ಕಾಣುತ್ತದೆ ಮತ್ತು ನಮಗೆ ಕೇವಲ ಪ್ರತಿರೋಧಗಳು ಮಾತ್ರ ಉಳಿದಿವೆ ಆದ್ದರಿಂದ ನಾವು 8 ಓಮ್ 5 ಓಮ್ ಮತ್ತೆ 8 ಓಮ್ ಮತ್ತು 4 ಓಮ್ನ ನಾಲ್ಕು ಪ್ರತಿರೋಧಗಳನ್ನು ಹೊಂದಿದ್ದೇವೆ ಆದ್ದರಿಂದ ಟರ್ಮಿನಲ್ ab ಉದ್ದಕ್ಕೂ ಇನ್ಪುಟ್ ಪ್ರತಿರೋಧವಾಗಿರುವ ಪ್ರತಿರೋಧವನ್ನು ನೀವು ನೋಡಿದಾಗ ಇವುಗಳು ಈ ಸಂಯೋಜನೆಯಲ್ಲಿವೆ ಅದು ನಾರ್ಟನ್ನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಅಥವಾ ನೀವು ಥೆವೆನಿನ್ ಪ್ರತಿರೋಧವನ್ನು ಹೇಳಬಹುದು ಮೌಲ್ಯ ಏನು ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ RN5848520 205254 ಈಗ ಮುಂದಿನ ಕಾರ್ಯವು ಏನು ಕಂಡುಹಿಡಿಯುವುದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಾವು ಮೊದಲು ಟರ್ಮಿನಲ್ ab ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ಟರ್ಮಿನಲ್ ab ಮೂಲಕ ಹರಿಯುವ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ನಾವು ಕಂಡುಹಿಡಿಯಬೇಕು ಮತ್ತು ಅದು ನಾರ್ಟನ್ನ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಈಗ ನೀವು ಮೂಲ ಸರ್ಕ್ಯೂಟ್ ಅನ್ನು ನೋಡಿದರೆ ನಾವು a b ಟರ್ಮಿನಲ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಈಗ ನೀವು ಟರ್ಮಿನಲ್ ab ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಏನಾಗುತ್ತದೆ ನೀವು ಸರ್ಕ್ಯೂಟ್ ಅನ್ನು ಎಚ್ಚರಿಕೆಯಿಂದ ನೋಡಿದರೆ 5 ಓಮ್ ಈಗ ಶಾರ್ಟ್ ಸರ್ಕ್ಯೂಟ್ ತಂತಿಯೊಂದಿಗೆ ಸಮಾನಾಂತರವಾಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇದರರ್ಥ 5 ಓಮ್ಗಳ ಪ್ರತಿರೋಧವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ನೀವು ಸರ್ಕ್ಯೂಟ್ನಿಂದ ಈ 5 ಓಮ್ ಪ್ರತಿರೋಧವನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ಆ ರೀತಿಯಲ್ಲಿ ನಾವು ಸಂಪರ್ಕಗೊಳ್ಳುವ ಎರಡು ಮೆಶ್ ಗಳನ್ನು ಮಾತ್ರ ಬಿಡುತ್ತೇವೆ ಇದು i1 ರಂತೆ ಮೆಶ್ ಕರೆಂಟ್ ಎಂದು ಹೇಳೋಣ ಮತ್ತು ಇದು i2 ಆಗಿ ಮೆಶ್ ಕರೆಂಟ್ ಆಗಿದ್ದು ಅದು 4 ಓಮ್ 8 ಓಮ್ ಮೂಲಕ ಹರಿಯುತ್ತದೆ ಮತ್ತು ನಂತರ ಇದನ್ನು ಶಾರ್ಟ್ ಸರ್ಕ್ಯೂಟ್ ತಂತಿಯ ಮೂಲಕ ಮತ್ತೆ 8 ಓಮ್ ಮತ್ತು 12 ವೋಲ್ಟ್ ಮೂಲದ ಮೂಲಕ ಹರಿಯುತ್ತದೆ ಆದ್ದರಿಂದ ಈಗ ಈ ಎರಡು ಮೆಶ್ಗಳಿಂದ ನಾವು ಪಡೆಯುವ ಸರ್ಕ್ಯೂಟ್ನಲ್ಲಿ ನೀವು ಎರಡು ಮೆಶ್ಗಳನ್ನು ಹೊಂದಿದ್ದೀರಾ ನೀವು ಮೆಶ್ಗಳನ್ನು ನೋಡಿದರೆ ಮೆಶ್ ಕರೆಂಟ್ನ ಮೌಲ್ಯ i1 2 ಆಂಪಿಯರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದನ್ನು ನೀವು ಸರ್ಕ್ಯೂಟ್ನಿಂದ ಸುಲಭವಾಗಿ ನೋಡಬಹುದು ಏಕೆಂದರೆ 2 ಆಂಪಿಯರ್ ಕರೆಂಟ್ ಮೆಶ್ಗಳಲ್ಲಿ ಲಭ್ಯವಿರುವ ಮೂಲವಾಗಿದೆ ಆದ್ದರಿಂದ ಕರೆಂಟ್ i1 2 ಆಂಪಿಯರ್ ಹೊರತುಪಡಿಸಿ ಏನೂ ಇರಲಿಲ್ಲ ಮುಂದೆ ನೀವು ಕರೆಂಟ್ i2ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು i2 ಅನ್ನು ಹೇಗೆ ಪಡೆಯುತ್ತೀರಿ ಈ ಮೆಶ್ಗಾಗಿ ನೀವು ಮೆಶ್ನ ಸಮೀಕರಣವನ್ನು ಸರಳವಾಗಿ ಬರೆಯಬೇಕು 20i2 4i1 120 ಈಗ ನೀವು ಬಳಸುವ i1 ನ ಮೌಲ್ಯವನ್ನು ನೀವು ತಿಳಿದಿದ್ದೀರಿ ಅದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ i2 ಏನೂ ಅಲ್ಲ ಏಕೆಂದರೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಇದೂ ಸಹ ನಾರ್ಟನ್ನ ಕರೆಂಟ್ ಆಗಿದೆ ಮತ್ತು ನೀವು ನಾರ್ಟನ್ನ ಕರೆಂಟ್ನ ಮೌಲ್ಯವನ್ನು ಪಡೆಯುತ್ತೀರಿ 1 ಆಂಪಿಯರ್ ಆದ್ದರಿಂದ ನೀವು ಯಾವ ನಾರ್ಟನ್ಗೆ ಸಮನಾಗಿರುತ್ತೀರಿ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ನಾರ್ಟನ್ನ ಸಮಾನತೆಯನ್ನು ಪಡೆಯುತ್ತೀರಿ ಈಗ ನೀವು ಟರ್ಮಿನಲ್ a ಮತ್ತು b ಅನ್ನು ಹೊಂದಿರುತ್ತೀರಿ ನೀವು ಇದನ್ನು ಕೇವಲ 4 ಓಮ್ಗೆ ಸಮನಾಗಿ ಲೆಕ್ಕ ಹಾಕಿದ್ದೀರಿ ಮತ್ತು ಇದು 1 ಆಂಪಿಯರ್ ಆಗಿದೆ ಆದ್ದರಿಂದ ಮೂಲತಃ ಈ ಸರ್ಕ್ಯೂಟ್ಗೆ ಶಾರ್ಟ್ ಸರ್ಕ್ಯೂಟ್ ಇಲ್ಲದಿದ್ದಾಗ ನಾರ್ಟನ್ನ ಸಮಾನತೆಯು 4 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ 1 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಈಗ ನೀವು ಏನು ಮಾಡಬಹುದೆಂಬುದನ್ನು ನೀವು ನಾರ್ಟನ್ಗೆ ಸಮನಾಗಿ ಪಡೆದುಕೊಂಡಿದ್ದೀರಾ ಥೆವೆನಿನ್ ಪ್ರತಿರೋಧದಿಂದ ಭಾಗಿಸಲ್ಪಟ್ಟ ಥೆವೆನಿನ್ ವೋಲ್ಟೇಜ್ ಸಹಾಯದಿಂದ ನಾರ್ಟನ್ ಕರೆಂಟ್ ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಏನು ಮಾಡಬೇಕು ನಾವು ಥೆವೆನಿನ್ ಪ್ರಮೇಯದ ಜ್ಞಾನವನ್ನು ಬಳಸಿಕೊಳ್ಳಬೇಕು ಮತ್ತು ಟರ್ಮಿನಲ್ a ಮತ್ತು b ಅಡ್ಡಲಾಗಿರುವ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಏನೆಂದು ನಾವು ಕಂಡುಹಿಡಿಯಬೇಕು ಆದ್ದರಿಂದ ಈಗ ನೀವು ಮತ್ತೆ ಆಕೃತಿಯನ್ನು ನೋಡಿದರೆ ನಾವು ಥೆವೆನಿನ್ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ಹೋಗುವುದಿಲ್ಲ ಏಕೆಂದರೆ ಥೆವೆನಿನ್ ಪ್ರತಿರೋಧವು ನಾರ್ಟನ್ನ ಪ್ರತಿರೋಧಕ್ಕೆ ಸಮಾನವಾಗಿದೆ ಮತ್ತು ನಾವು ಅದನ್ನು 4 ಓಮ್ ಎಂದು ಪಡೆದುಕೊಂಡಿದ್ದೇವೆ ಈಗ ನಾವು ಮಾಡಬೇಕಾಗಿರುವುದು ಮುಂದಿನ ಕೆಲಸವೆಂದರೆ ನಾವು ಥೆವೆನಿನ್ ವೋಲ್ಟೇಜ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಅದು ಟರ್ಮಿನಲ್ a b ಅಡ್ಡಲಾಗಿರುವ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ನೀವು ಸರ್ಕ್ಯೂಟ್ನಲ್ಲಿ ಎರಡು ಮೆಶ್ಗಳನ್ನು ಪಡೆಯುತ್ತೀರಿ ನಮಗೆ ಮೆಶ್ ಕರೆಂಟ್ i3 ಮತ್ತು i4 ಎಂದು ಹೇಳೋಣಈಗ i3 ಮೌಲ್ಯ ಏನು i3 ನ ಮೌಲ್ಯವು 2 ಆಂಪಿಯರ್ ಆಗಿರುತ್ತದೆ ಅದನ್ನು ನೀವು ಈ ಮೆಶ್ ನಿಂದ ನೋಡಬಹುದು ಈಗ ಮತ್ತೆ i4 ನ ಮೌಲ್ಯವನ್ನು ಕಂಡುಹಿಡಿಯಲು ನೀವು 12 ರಿಂದ ಪ್ರಾರಂಭಿಸುತ್ತೀರಿ ಅದು ನೀವು ಮೈನಸ್ ನಿಂದ ಪ್ಲಸ್ಗೆ ಪ್ರಾರಂಭಿಸುತ್ತಿದ್ದೀರಿ ಈ ಕಡೆಯಿಂದ ಕರೆಂಟ್ನ ದಿಕ್ಕನ್ನು ನೋಡಿದಾಗ ನೀವು ಈಗ ಈ ಪ್ರತಿರೋಧದಲ್ಲಿ ನಾಲ್ಕು ಪ್ರತಿರೋಧಗಳನ್ನು ಹೊಂದಿದ್ದೀರಿ ನಿಮ್ಮ ಕರೆಂಟ್ ಇದರಲ್ಲಿ i2 ಆಗಿದೆ ಈ ದಿಕ್ಕಿನಲ್ಲಿ i1 ಈ ದಿಕ್ಕಿನಲ್ಲಿದೆ ಆದ್ದರಿಂದ ನೀವು ಈ ದಿಕ್ಕಿನಲ್ಲಿ i3 ಮತ್ತು ಈ ದಿಕ್ಕಿನಲ್ಲಿ i4 ಅನ್ನು ಪಡೆಯುತ್ತೀರಿ ಆದ್ದರಿಂದ ನೀವು 4i3 ಅನ್ನು ಒಂದು ಘಟಕವಾಗಿ ಪಡೆಯುತ್ತೀರಿ ಮತ್ತು ನಂತರ ನೀವು i2 ನಿಂದ ಗುಣಿಸಿದಾಗ ಎಲ್ಲಾ ಪ್ರತಿರೋಧಗಳನ್ನು ಒಟ್ಟುಗೂಡಿಸುತ್ತೀರಿ ಆದ್ದರಿಂದ ನೀವು ಏನು ಪಡೆಯುತ್ತೀರಿ ನೀವು 25i4 ಪಡೆಯುತ್ತೀರಿ ಆದ್ದರಿಂದ ಈ ಮೆಶ್ಗಾಗಿ ನೀವು 25i4 4i3 120 ನಂತಹ ಸಮೀಕರಣವನ್ನು ಅಭಿವೃದ್ಧಿಪಡಿಸಿದ್ದೀರಿ ಮತ್ತು ನಿಮಗೆ i3 ನ ಮೌಲ್ಯ ತಿಳಿದಿರುವುದರಿಂದ ನೀವು i3 ನ ಮೌಲ್ಯವನ್ನು ಇಲ್ಲಿ ಇರಿಸಿದ್ದೀರಿ ಮತ್ತು ನಿಮಗೆ i4 ಸಿಗುತ್ತದೆ 0 8 ಆಂಪಿಯರ್ ಈಗ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ನ ಮೌಲ್ಯ ಏನು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ vocಮೌಲ್ಯವು 5i4 ಆಗಿರುತ್ತದೆ ಅದು ನಿಮ್ಮ ಥೆವೆನಿನ್ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈಗ ನಾವು ಥೆವೆನಿನ್ ವೋಲ್ಟೇಜ್ ಅನ್ನು ಪಡೆದುಕೊಂಡಿದ್ದೇವೆ ನಾವು ಥೆವೆನಿನ್ ಪ್ರತಿರೋಧವನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಸೂತ್ರವನ್ನು ಬಳಸಿ INVThRTh ನೀವು ಮತ್ತೆ ನಾರ್ಟನ್ನ ಕರೆಂಟ್ನ ಮೌಲ್ಯವನ್ನು 1 ಆಂಪಿಯರ್ ಆಗಿ ಪಡೆಯುತ್ತೀರಿ ಮತ್ತು ನಾವು ನಾರ್ಟನ್ ಪ್ರಮೇಯವನ್ನು ನೇರವಾಗಿ ಅನ್ವಯಿಸಿದಾಗ ನಾವು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಥೆವೆನಿನ್ ಪ್ರಮೇಯ ಮತ್ತು ನಾರ್ಟನ್ ಪ್ರಮೇಯವು ಪರಸ್ಪರ ದ್ವಂದ್ವವಾಗಿದೆ ಎಂದು ನಾವು ಹೇಳಬಹುದು ನೀವು ಮೂಲ ರೂಪಾಂತರವನ್ನು ಬಳಸಬಹುದು ಮತ್ತು ಅವುಗಳನ್ನು ನಾರ್ಟನ್ನಿಂದ ಥೆವೆನಿನ್ ಮತ್ತು ಥೆವೆನಿನ್ನಿಂದ ನಾರ್ಟನ್ ಸಮಾನ ಸರ್ಕ್ಯೂಟ್ಗಳಾಗಿ ಪರಿವರ್ತಿಸಬಹುದು ಆದ್ದರಿಂದ ಅಂತಿಮವಾಗಿ ನೀವು ನಾರ್ಟನ್ನ ಸಮಾನತೆಯನ್ನು ಪಡೆದುಕೊಂಡಿದ್ದೀರಿ ಅಲ್ಲಿ ನೀವು 4 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ 1 ಆಂಪಿಯರ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ಚಿತ್ರದಲ್ಲಿ ನೀಡಲಾದ ಸರ್ಕ್ಯೂಟ್ಗೆ ನಾರ್ಟನ್ನ ಸಮಾನತೆಯನ್ನು ಕಂಡುಹಿಡಿಯಬೇಕಾದ ಮತ್ತೊಂದು ಉದಾಹರಣೆಯನ್ನು ಈಗ ನೋಡೋಣ ಈಗ ಇಲ್ಲಿ ಪ್ರಮುಖ ವಿಷಯವೆಂದರೆ 4 ಆಂಪಿಯರ್ ಕರೆಂಟ್ನ ಮೂಲವು ಎರಡೂ ಮೆಶ್ಗಳಿಗೆ ಸಾಮಾನ್ಯವಾಗಿದೆ ಆದ್ದರಿಂದ ನಾವು ಏನು ಮಾಡಬಹುದು ನಮ್ಮ ಮೂಲ ರೂಪಾಂತರ ತಂತ್ರವನ್ನು ನಾವು ಬಳಸಿಕೊಳ್ಳಬಹುದು ಮತ್ತು ನಂತರ ನಾವು ನಾರ್ಟನ್ನ ಕರೆಂಟ್ನ ಮೌಲ್ಯಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ಮೊದಲು ನಾವು ಈ b ಟರ್ಮಿನಲ್ ಮೂಲಕ ನೋಡುವಾಗ ಇನ್ಪುಟ್ ಪ್ರತಿರೋಧವಾದ ನಾರ್ಟನ್ ಪ್ರತಿರೋಧದ ಮೌಲ್ಯ ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸೋಣ ಆದ್ದರಿಂದ ನಾವು ಏನು ಮಾಡಬೇಕು ನಾವು ವೋಲ್ಟೇಜ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ನಾವು ಏನು ಪಡೆಯುತ್ತೇವೆ ನಾವು ಈ ರೀತಿಯ ಸರ್ಕ್ಯೂಟ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು 3 ಓಮ್ ಆಗಿದೆ ಇದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಏಕೆಂದರೆ ಕರೆಂಟ್ನ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆಗ ನಿಮಗೆ 6 ಓಮ್ ಇದೆ ಇದು 3 ಓಮ್ ಮತ್ತು ಇದು ಟರ್ಮಿನಲ್ a ಮತ್ತು b ಆದ್ದರಿಂದ ಈ ನವೀಕರಿಸಿದ ಸರ್ಕ್ಯೂಟ್ ಅನ್ನು ನೀವು ನೋಡಿದಾಗ 3 ಓಮ್ ಮತ್ತು 3 ಓಮ್ಗಳು ಸರಣಿಯಲ್ಲಿವೆ ಮತ್ತು ಈ 3 ಓಮ್ಗಳ ಸರಣಿ ಸಂಯೋಜನೆಯು 6 ಓಮ್ಗೆ ಸಮಾನಾಂತರವಾಗಿರುತ್ತದೆ ಎಂದು ನಿಮಗೆ ತಿಳಿಯುತ್ತದೆ ಆದ್ದರಿಂದ ನೀವು ಏನು ಪಡೆಯುತ್ತೀರಿ ನೀವು ಅಂತಿಮವಾಗಿ 6 ಓಮ್ ಅನ್ನು ಮತ್ತೊಂದು 6 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ ಪಡೆಯುತ್ತೀರಿ ಆದ್ದರಿಂದ RNನ ಮೌಲ್ಯವು ನೀವು ಸರಳವಾಗಿ ಕಂಡುಹಿಡಿಯಬಹುದು 6 ಓಮ್ಗೆ ಸಮಾನಾಂತರವಾಗಿ 6 ಓಮ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಅದು 3 ಓಮ್ ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನೀವು ಈಗ ನಾರ್ಟನ್ ಪ್ರತಿರೋಧವನ್ನು ಪಡೆದುಕೊಂಡಿದ್ದೀರಿ ಈಗ ಮುಂದಿನ ಕಾರ್ಯವೆಂದರೆ ನಾರ್ಟನ್ನ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯುವುದು ಆದ್ದರಿಂದ ನೀವು ಏನು ಮಾಡುತ್ತೀರಿ ಸರ್ಕ್ಯೂಟ್ನ ಸಹಾಯದಿಂದ ನಾರ್ಟನ್ನ ಕರೆಂಟ್ನ ಲೆಕ್ಕಾಚಾರವನ್ನು ನಾವು ಮಾಡೋಣ ನಾವು ಟರ್ಮಿನಲ್ ab ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಆದ್ದರಿಂದ ಸರ್ಕ್ಯೂಟ್ ನಮಗೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಅನ್ವಯಿಸಲು ಅವಕಾಶ ಮಾಡಿಕೊಡುತ್ತದೆ ಆದ್ದರಿಂದ ಇಲ್ಲಿ ನೀವು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ isc ಹೊಂದಿದ್ದೀರಿ ಈಗ ನೀವು ಈ ಟರ್ಮಿನಲ್ ಅನ್ನು ಹೊಂದಿರುವಾಗ ab ಶಾರ್ಟ್ ಸರ್ಕ್ಯೂಟ್ ಮಾಡಿದ 6 ಓಮ್ ಪ್ರತಿರೋಧವು ಅಪ್ರಸ್ತುತವಾಗುತ್ತದೆ ಆದ್ದರಿಂದ ನೀವು ಕೇವಲ 4 ಆಂಪಿಯರ್ ಕರೆಂಟ್ ಮೂಲ 3 ಓಮ್ ಪ್ರತಿರೋಧ ಶಾರ್ಟ್ ಸರ್ಕ್ಯೂಟ್ ಮತ್ತು 3 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಈ 15 ವೋಲ್ಟ್ ವೋಲ್ಟೇಜ್ ಮೂಲವನ್ನು ಹೊಂದಿದ್ದೀರಿ ಈಗ ಸರ್ಕ್ಯೂಟ್ನ ಈ ನಿರ್ದಿಷ್ಟ ವಿಭಾಗವನ್ನು ನೀವು ನೋಡಿದರೆ ಈ ಸರ್ಕ್ಯೂಟ್ನ ವಿಭಾಗವು 1 ಪ್ರತಿರೋಧದೊಂದಿಗೆ ಸರಣಿಯಲ್ಲಿ 1 ಕರೆಂಟ್ ವೋಲ್ಟೇಜ್ ಮೂಲವನ್ನು ಹೊಂದಿರುವ ಸರಣಿಯಲ್ಲಿನ ವೋಲ್ಟೇಜ್ ಮೂಲವಲ್ಲ ನೀವು ಮೂಲ ರೂಪಾಂತರವನ್ನು ಅನ್ವಯಿಸಬಹುದು ಆದ್ದರಿಂದ ಏನಾಗಬಹುದು ಪ್ರತಿರೋಧಕ್ಕೆ ಸಮಾನಾಂತರವಾಗಿ ನೀವು ಇದನ್ನು ಕರೆಂಟ್ ಮೂಲವಾಗಿ ಪರಿವರ್ತಿಸುವಿರಿ ಈ ಕರೆಂಟ್ ಮೂಲದ ಮೌಲ್ಯ ಏನು ಕರೆಂಟ್ ಮೂಲ ಮೌಲ್ಯವು 15 ರಿಂದ 3 ಆಗಿರುತ್ತದೆ ಅದು 5 ಆಂಪಿಯರ್ ಹೊರತುಪಡಿಸಿ ಏನೂ ಅಲ್ಲ ಮತ್ತು ಒಂದು ಪ್ರತಿರೋಧಕ್ಕೆ ಸಮಾನಾಂತರವಾಗಿ ಪ್ರತಿರೋಧದ ಮೌಲ್ಯವು 3 ಓಮ್ ಆಗಿರುತ್ತದೆ ಈಗ ನೀವು ಕೊಟ್ಟಿರುವ ಕರೆಂಟ್ ಮೂಲವನ್ನು ಹೊಂದಿದ್ದೀರಿ ಮತ್ತು ನೀವು ಇನ್ನೊಂದು 3 ಓಮ್ ಪ್ರತಿರೋಧವನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಟರ್ಮಿನಲ್ a b ಅನ್ನು ಹೊಂದಿದ್ದೀರಿ ಮತ್ತು ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಈಗ ಈ ಎರಡು ಕರೆಂಟ್ ಮೂಲಗಳು ಸಮಾನಾಂತರವಾಗಿರುವುದನ್ನು ನೀವು ನೋಡಿದರೆ ನವೀಕರಿಸಿದ ಕರೆಂಟ್ ಮೂಲವನ್ನು ನೀವು ಎರಡನ್ನೂ ಸೇರಿಸಬಹುದು ಮತ್ತು ಅದು 9 ಆಂಪಿಯರ್ ಆಗುತ್ತದೆ ನಂತರ ನೀವು ಸರಣಿಯಲ್ಲಿ 3 ಓಮ್ ಸಮಾನಾಂತರವಾಗಿ 3 ಓಮ್ ಪ್ರತಿರೋಧವನ್ನು ಹೊಂದಿರುತ್ತೀರಿ ಮತ್ತು ನಂತರ ನೀವು ಟರ್ಮಿನಲ್ a b ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೀರಿ ಈಗ ನೀವು ಮತ್ತೆ ಸರ್ಕ್ಯೂಟ್ ಅನ್ನು ವೋಲ್ಟೇಜ್ ಆಗಿ ಪರಿವರ್ತಿಸಬಹುದು ಮತ್ತು ಸರಣಿಯಲ್ಲಿ ಒಂದು ಪ್ರತಿರೋಧವನ್ನು ಮಾಡಬಹುದು ಆದ್ದರಿಂದ ನಿಮಗೆ ಏನಾಗುತ್ತದೆ ನೀವು ಮತ್ತೆ ವೋಲ್ಟೇಜ್ ಮೂಲವಾಗಿ ರೂಪಾಂತರಗೊಂಡರೆ ಇದು 9 ಆಗಿ 3 ಆಗಿ 27 ವೋಲ್ಟ್ ಆಗುತ್ತದೆ ಮತ್ತು ನಂತರ 3 ಓಮ್ ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಮತ್ತೆ 3 ಓಮ್ ಪ್ರತಿರೋಧದೊಂದಿಗೆ ಚಿತ್ರದಲ್ಲಿ ನೀಡಲಾಗಿದೆ ಮತ್ತು ನಂತರ ನೀವು ಟರ್ಮಿನಲ್ ab ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತಿದ್ದೀರಿ ಈಗ ಇದು ತುಂಬಾ ಸರಳವಾಗಿದೆ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯ ಏನೆಂದು ನೀವು ಸರ್ಕ್ಯೂಟ್ನಿಂದಲೇ ನೋಡಬಹುದು ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವು ವೋಲ್ಟೇಜ್ ಮೂಲ 27 ಅನ್ನು 6 ರಿಂದ ಭಾಗಿಸಿದಾಗ ನಿಮಗೆ ಸಿಕ್ಕಿದ್ದು 4 5 ಆಂಪಿಯರ್ ಆಗಿದೆ ಆದ್ದರಿಂದ ಈಗ ನೀವು ನಾರ್ಟನ್ನ ಕರೆಂಟ್ ಅನ್ನು ಪಡೆದುಕೊಂಡಿದ್ದೀರಿ ಅದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ 4 ಆದ್ದರಿಂದ ಅಂತಿಮವಾಗಿ ನಿಮ್ಮ ನಾರ್ಟನ್ಗೆ ಸಮಾನವಾದದ್ದು ಯಾವುದು ಟರ್ಮಿನಲ್ a b ಅಡ್ಡಲಾಗಿ 3 ಓಮ್ ಇರುವ ಪ್ರತಿರೋಧಕ್ಕೆ ಸಮಾನಾಂತರವಾಗಿ ನಾರ್ಟನ್ನ ಸಮಾನ 4 5 ಆಂಪಿಯರ್ ಕರೆಂಟ್ ಮೂಲವಾಗಿರುತ್ತದೆ ಆದ್ದರಿಂದ ನೀವು ನಾರ್ಟನ್ನ ಸರ್ಕ್ಯೂಟ್ಗೆ ಸಮನಾಗಿರುತ್ತೀರಿ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಮುಚ್ಚುತ್ತೇವೆ ಆದ್ದರಿಂದ ಉಪನ್ಯಾಸದಲ್ಲಿ ನಾವು ನಾರ್ಟನ್ ಪ್ರಮೇಯದ ಬಗ್ಗೆ ವಿಶೇಷವಾಗಿ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲಗಳು ಲಭ್ಯವಿರುವ ಸಂದರ್ಭಗಳಲ್ಲಿಚರ್ಚಿಸಿದ್ದೇವೆ ಆದ್ದರಿಂದ ನಾವು ಮುಂದಿನ ತರಗತಿಯಲ್ಲಿ ನಮ್ಮ ನಾರ್ಟನ್ ಪ್ರಮೇಯ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅಲ್ಲಿ ನಾವು ಸರ್ಕ್ಯೂಟ್ನಲ್ಲಿ ಅವಲಂಬಿತ ಮೂಲಗಳು ಲಭ್ಯವಿರುವಾಗ ಪರಿಸ್ಥಿತಿಗಳ ಬಗ್ಗೆ ಹೆಚ್ಚು ಚರ್ಚಿಸುತ್ತೇವೆ ಮತ್ತು ನಾವು ಆ ಸರ್ಕ್ಯೂಟ್ಗಳನ್ನು ಹೇಗೆ ಪರಿಹರಿಸುತ್ತೇವೆ ಎಂದು ತಿಳಿಯುತ್ತೇವೆ ಧನ್ಯವಾದಗಳು